ಕರೆಂಟ್ ಸಾಂದ್ರತೆಯ ದೃಷ್ಟಿಯಿಂದ ವೆಕ್ಟರ್ ಸಂಭಾವ್ಯತೆಯ ಸಮೀಕರಣ ನಾವು ವೆಕ್ಟರ್ ಫೀಲ್ಡ್ A r ಅನ್ನು ಕಾಂತಕ್ಷೇತ್ರ B r ಟು ಕರ್ಲ್ ಸಮೀಕರಣಕ್ಕೆ ಸಂಬಂಧಿಸಿದ್ದೇವೆ ಈ ಉಪನ್ಯಾಸದಲ್ಲಿ ನಾವು ಏನು ಮಾಡಬೇಕೆಂದರೆ ವೆಕ್ಟರ್ ಕ್ಷೇತ್ರ A r ಗೆ ಸಮೀಕರಣವನ್ನು ಅಭಿವೃದ್ಧಿಪಡಿಸಿ ನೇರವಾಗಿ r ನ ಕರೆಂಟ್ ಸಾಂದ್ರತೆಯ ಪ್ರಕಾರ V r ಗಾಗಿ ಪಾಯ್ಸನ್ ನ ಸಮೀಕರಣಕ್ಕೆ ಹೋಲುವಂತಹದ್ದು ರೋ r ವಿಷಯದಲ್ಲಿ ಎಲೆಕ್ಟ್ರೋ ಸ್ಟ್ಯಾಟಿಕ್ ಸಂಭಾವ್ಯತೆ ತದನಂತರ ನಾನು A ಅನ್ನು ಸುಲಭವಾಗಿ ಸುಲಭವಾದ ರೀತಿಯಲ್ಲಿ ಲೆಕ್ಕಹಾಕಲು ಸಾಧ್ಯವಾದರೆ ನಾನು B ಅನ್ನು ಲೆಕ್ಕ ಹಾಕುತ್ತೇನೆ ಮತ್ತು ನಂತರ B ಅನ್ನು ಪಡೆಯಲು ಸುರುಳಿಯಾಗಿರುತ್ತೇನೆ ಅದು ಕೊಟ್ಟಿರುವ ಪ್ರಸ್ತುತ ವಿತರಣೆಗಳಿಗೆ B ಅನ್ನು ಲೆಕ್ಕಾಚಾರ ಮಾಡುವ ಉತ್ತಮ ಮಾರ್ಗವಾಗಿದೆ ಆದ್ದರಿಂದ ಅದು ಪ್ರೇರಣೆ ಈ ಸಮೀಕರಣವನ್ನು ಅಭಿವೃದ್ಧಿಪಡಿಸಲು ನಾವು ಸಮೀಕರಣದಿಂದ ಪ್ರಾರಂಭಿಸುತ್ತೇವೆ A ನ ಕರ್ಲ್ r ನ B ಆಗಿದೆ ಮತ್ತು ಎರಡೂ ಬದಿಗಳಲ್ಲಿ ಮತ್ತೆ ಕರ್ಲ್ ಅನ್ನು ತೆಗೆದುಕೊಳ್ಳುತ್ತದೆ A ನ ಕರ್ಲ್ B ನ ಕರ್ಲ್ ಗೆ ಸಮನಾಗಿರುತ್ತದೆ B ನ ಕರ್ಲ್ ಗಾಗಿ ಕರೆಂಟ್ ಸಾಂದ್ರತೆಯ ದೃಷ್ಟಿಯಿಂದ ನನಗೆ ತಿಳಿದಿದೆ ಅದು r ನ ಮ್ಯೂ 0 j ಅನ್ನು ಹೊರತುಪಡಿಸಿ ಏನೂ ಅಲ್ಲ ಮತ್ತು ಎಡಗೈ ಭಾಗ ವೆಕ್ಟರ್ ಗುರುತಿನಿಂದ ನನಗೆ ತಿಳಿದಿದೆ ಇದು ವೆಕ್ಟರ್ A ನ ಮೈನಸ್ ಲ್ಯಾಪ್ಲಾಸಿಯನ್ ನ ಭಿನ್ನತೆಯ ಗ್ರೇಡಿಯಂಟ್ ವೆಕ್ಟರ್ A ಯ ಲ್ಯಾಪ್ಲಾಸಿಯನ್ ಅನ್ನು ತೆಗೆದುಕೊಳ್ಳುವ ಮೂಲಕ ನೀವು A ಯ ಪ್ರತಿಯೊಂದು ಘಟಕದ ಲ್ಯಾಪ್ಲಾಸಿಯನ್ ಅನ್ನು ತೆಗೆದುಕೊಳ್ಳುತ್ತಿದ್ದೀರಿ ಎಂದರ್ಥ ಮತ್ತು ಇದು r ನ ಮ್ಯೂ 0 j ಗೆ ಸಮಾನವಾಗಿರುತ್ತದೆ ಈಗ ನನ್ನ ಹಿಂದಿನ ಉಪನ್ಯಾಸಗಳಿಂದ A ಅನ್ನು ಆರಿಸುವಲ್ಲಿ ಸ್ವಾತಂತ್ರ್ಯವಿದೆ ಎಂದು ನೆನಪಿಸಿಕೊಳ್ಳಿ ನಾವು ಅದಕ್ಕೆ ಗ್ರೇಡಿಯಂಟ್ ಅನ್ನು ಸೇರಿಸಬಹುದು ಮತ್ತು ಆದ್ದರಿಂದ A ಅನ್ನು ಬೇರೆಡೆಗೆ ತಿರುಗಿಸುವ ರೀತಿಯಲ್ಲಿ ನಾನು A ಅನ್ನು ಆಯ್ಕೆ ಮಾಡಬಹುದು ನಾನು ಅದನ್ನು ಮಾಡಿದರೆ ನಾನು A ಯ ಲ್ಯಾಪ್ಲಾಸಿಯನ್ Laplacian ಸಮೀಕರಣದೊಂದಿಗೆ ನಾನು ಉಳಿದಿದ್ದೇನೆ r ನ ಮೈನಸ್ ಮ್ಯೂ 0 j ಗೆ ಸಮಾನವಾಗಿರುತ್ತದೆ ಅದು ಸಮೀಕರಣ ವೆಕ್ಟರ್ ಕ್ಷೇತ್ರಕ್ಕಾಗಿ ಪಾಯ್ಸನ್ ನ ಸಮೀಕರಣ ಇದರ ಅರ್ಥವನ್ನು ನಾವು ಅರ್ಥಮಾಡಿಕೊಳ್ಳೋಣ ನಮ್ಮಲ್ಲಿರುವ ಸಮೀಕರಣವು A ನ ಡೆಲ್ ಸ್ಕ್ವೇರ್ ಅನ್ನು ಮ್ಯೂ 0 ಮೈನಸ್ ಮ್ಯೂ 0 j r ಗೆ ಸಮನಾಗಿರುತ್ತದೆ A ಯ ಡೈವರ್ಜೆನ್ಸ್ 0 ಎಂಬ ಷರತ್ತಿನಡಿಯಲ್ಲಿ ಮತ್ತು ನೆನಪಿನಲ್ಲಿಡಿ ಇದೆಲ್ಲವೂ ಸ್ಥಿರ ಸ್ಥಿತಿಯ ಪ್ರವಾಹಕ್ಕೆ ಇದರ ಅರ್ಥವೇನೆಂದರೆ ಡೆಲ್ ಸ್ಕ್ವೇರ್ A x ಪ್ರತಿ ಘಟಕವು ಮೈನಸ್ ಮ್ಯೂ 0 j x r ಗೆ ಸಮನಾಗಿರುತ್ತದೆ ಡೆಲ್ ಸ್ಕ್ವೇರ್ A y r r ಮೈನಸ್ ಮ್ಯೂ 0 j y r ಗೆ ಸಮಾನವಾಗಿರುತ್ತದೆ ಮತ್ತು ಅಂತಿಮವಾಗಿ ಡೆಲ್ ಸ್ಕ್ವೇರ್ A z r ಮೈನಸ್ ಮ್ಯೂ 0 j z ಗೆ ಸಮಾನವಾಗಿರುತ್ತದೆ ಈ ಎಲ್ಲಾ ಸಮೀಕರಣಗಳು ಈ ಪಾಯ್ಸನ್ ನ ಸಮೀಕರಣಕ್ಕೆ ಸಂಪೂರ್ಣವಾಗಿ ಹೋಲುತ್ತವೆ ಫೈ ಆಫ್ r ಮೈನಸ್ ರೋ ಆಫ್ r ಓವರ್ ಎಪ್ಸಿಲಾನ್ 0 ಗೆ ಸಮನಾಗಿರುತ್ತದೆ ನಾವು ಮಾಡುತ್ತಿರುವುದು 1 ಓವರ್ ಎಪ್ಸಿಲಾನ್ 0 ಅನ್ನು ಮ್ಯೂ 0 ನಿಂದ ಬದಲಾಯಿಸಲಾಗುತ್ತಿದೆ ಮತ್ತು ರೋ ಅನ್ನು j x ನಿಂದ ಬದಲಾಯಿಸಲಾಗುತ್ತಿದೆ ಫೈ A x ಮತ್ತು y ಮತ್ತು z ಘಟಕದಿಂದ ಬದಲಾಯಿಸಲಾಗುತ್ತದೆ ಆದ್ದರಿಂದ ಸಮೀಕರಣವು ಪಾಯ್ಸನ್ ನ ಸಮೀಕರಣದಂತೆಯೇ ಒಂದೇ ಪರಿಹಾರ ಅಥವಾ ಒಂದೇ ರೀತಿಯ ಪರಿಹಾರವನ್ನು ಹೊಂದಿದೆ ಆದ್ದರಿಂದ ಮುಕ್ತ ಜಾಗದಲ್ಲಿ ಸ್ಥಾಯೀವಿದ್ಯುತ್ತಿನ ಸಂಭಾವ್ಯತೆಯ ಪರಿಹಾರವನ್ನು ನಾವು ಈಗಾಗಲೇ ತಿಳಿದಿದ್ದೇವೆ ನಾನು V r ಅನ್ನು ಬಳಸುತ್ತಿದ್ದೇನೆ ಆದ್ದರಿಂದ ನಾನು V r ಅನ್ನು ಬಳಸಬೇಕು ಆದ್ದರಿಂದ ಮುಕ್ತ ಜಾಗದಲ್ಲಿ A x ಅಟ್ r ಮ್ಯೂ 0 ಓವರ್ 4 ಪೈ ಇಂಟಿಗ್ರಲ್ ಆಫ್ j x r ಪ್ರೈಮ್ ಓವರ್ r ಮೈನಸ್ r ಪ್ರೈಮ್ d v ಪ್ರೈಮ್ ಗೆ ಸಮನಾಗಿರುತ್ತದೆ ಅಂತೆಯೇ A y ಅಟ್ r ಮ್ಯೂ 0 ಓವರ್ 4 ಪೈ ಇಂಟಿಗ್ರಲ್ j y ಅಟ್ r ಪ್ರೈಮ್ ಓವರ್ r ಮೈನಸ್ r ಪ್ರೈಮ್ d v ಪ್ರೈಮ್ ಆಗಿರುತ್ತದೆ ಮತ್ತು ಅದೇ ರೀತಿ A z ಅಟ್ r ಗೆ ಸಮೀಕರಣವು ಮ್ಯೂ 0 4 ಪೈ ಇಂಟಿಗ್ರಲ್ j z r ಪ್ರೈಮ್ ಓವರ್ r ಮೈನಸ್ r ಪ್ರೈಮ್ d v ಪ್ರೈಮ್ ಗೆ ಸಮಾನವಾಗಿರುತ್ತದೆ ಒಟ್ಟಾರೆಯಾಗಿ ಬರೆಯಲು ನನ್ನ ಬಳಿ ಏನಿದೆ ಎಂದರೆ r ನಲ್ಲಿ ಒಂದು ವೆಕ್ಟರ್ ಅನ್ನು ಮ್ಯೂ 0 ಓವರ್ 4 ಪೈ ಇಂಟಿಗ್ರಲ್ j ವೆಕ್ಟರ್ r ಅಟ್ r ಪ್ರೈಮ್ ಓವರ್ r ಮೈನಸ್ r ಪ್ರೈಮ್ d v ಪ್ರೈಮ್ ಅದು ವೆಕ್ಟರ್ ಸಂಭಾವ್ಯತೆಯ ಸಮೀಕರಣವಾಗಿದೆ ಸ್ಥಾಯೀವಿದ್ಯುತ್ತಿನ ಸಂಭಾವ್ಯತೆಯ ಸಮೀಕರಣಕ್ಕೆ ಹೋಲುತ್ತದೆ ಈಗ ನಾನು ಮೂರು ಘಟಕಗಳನ್ನು ಹೊಂದಿದ್ದೇನೆ ಏಕೆಂದರೆ ಇದು ವೆಕ್ಟರ್ ಸಂಭಾವ್ಯತೆಯಾಗಿದೆ ಒಮ್ಮೆ ಈ ವೆಕ್ಟರ್ ಸಂಭಾವ್ಯತೆಯಿಂದ ನಾನು ಲೆಕ್ಕಹಾಕಬಹುದಾದ ಪ್ರಸ್ತುತ ಸಾಂದ್ರತೆ ನನಗೆ ತಿಳಿದಿದೆ ಮತ್ತು ಅದನ್ನು ತೆಗೆದುಕೊಳ್ಳುವುದು ಕರ್ಲ್ ಗಳು ಆಗಿರುತ್ತದೆ ನಾನು ಯಾವಾಗಲೂ ನನ್ನ ಕಾಂತಕ್ಷೇತ್ರವನ್ನು ಪಡೆಯಬಹುದು ಉದಾಹರಣೆ 1 ರಂತೆ ಈಗ ನಾವು ಕೆಲವು ಉದಾಹರಣೆಗಳನ್ನು ಪರಿಹರಿಸೋಣ ನಾನು ಕರೆಂಟ್ Z ಅಕ್ಷದ ಉದ್ದಕ್ಕೂ ತಂತಿಯಲ್ಲಿ ಹೋಗುವ ಕರೆಂಟ್ I ಅನ್ನು ತೆಗೆದುಕೊಳ್ಳಲಿದ್ದೇನೆ ಆದ್ದರಿಂದ ಇದು ಪ್ರಸಿದ್ಧ ಉದಾಹರಣೆಯಾಗಿದೆ ನಾವು ಇಲ್ಲಿಯವರೆಗೆ ಪರಿಹರಿಸುತ್ತಿದ್ದೇವೆ ಮತ್ತು ವೆಕ್ಟರ್ ಸಾಮರ್ಥ್ಯವನ್ನು ನೇರವಾಗಿ ಲೆಕ್ಕಹಾಕಲು ನಾನು ಬಯಸುತ್ತೇನೆ ಇದಕ್ಕಾಗಿ ಕರೆಂಟ್ ನ ಸಾಂದ್ರತೆಯನ್ನು ಬರೆಯೋಣ ನೀವು ನೋಡುತ್ತೀರಿ ಪ್ರವಾಹವು S ನಲ್ಲಿ ಮಾತ್ರ 0 ಗೆ ಹೋಗುತ್ತದೆ ಮತ್ತು ವ್ಯಾಖ್ಯಾನದಿಂದ ನನಗೆ ತಿಳಿದಿದೆ ಪ್ರಸ್ತುತ ಸಾಂದ್ರತೆ ರೋ d s I ಗೆ ಸಮನಾಗಿರಬೇಕು ಕರೆಂಟ್ ಸಾಂದ್ರತೆಯು Z ದಿಕ್ಕಿನಲ್ಲಿ ಹೋಗುತ್ತಿದೆ ಅದರ ಪ್ರಮಾಣ I ಇದು S 0 ಗೆ ಮಾತ್ರ ಸಮನಾಗಿರುತ್ತದೆ ಅಲ್ಲಿ ಸಾಂದ್ರತೆಯು ಅನಂತವಾಗುತ್ತದೆ ಮತ್ತು ಸಾಮಾನ್ಯೀಕರಿಸಲು ನಾನು ಅದನ್ನು 2 ಪೈ S ನಿಂದ ಭಾಗಿಸಲು ಹೋಗುತ್ತೇನೆ ಮತ್ತು ಅದು ಕರೆಂಟ್ ಸಾಂದ್ರತೆಯಾಗಿದೆ ಇದು ಸರಿಯಾಗಿದೆಯೇ ಎಂದು ಪರಿಶೀಲಿಸೋಣ ನಾನು ಈ ಪ್ರದೇಶವನ್ನು ತಂತಿಗೆ ಅಡ್ಡಲಾಗಿ ತೆಗೆದುಕೊಂಡರೆ j ಡಾಟ್ d s ನನಗೆ I ಡೆಲ್ಟಾ S ಪ್ರೈಮ್ 2 ಪೈ S ಪ್ರೈಮ್ ನೀಡುತ್ತದೆ ಪ್ರದೇಶವು 2 ಪೈ S ಪ್ರೈಮ್ d s ಪ್ರೈಮ್ Z ಡಾಟ್ Z ಆಗಿರುತ್ತದೆ ಏಕೆಂದರೆ ಪ್ರದೇಶವು Z ದಿಕ್ಕಿನಲ್ಲಿ ಅವಿಭಾಜ್ಯವಾಗಿದೆ 2 ಪೈ S ಪ್ರೈಮ್ 2 ಪೈ S ಪ್ರೈಮ್ ನೊಂದಿಗೆ ರದ್ದಾಗುತ್ತದೆ ಮತ್ತು ಇಂಟೆಗ್ರಲ್ ಓವರ್ over S ಪ್ರೈಮ್ ನನಗೆ 1 ನೀಡುತ್ತದೆ ಮತ್ತು ಆದ್ದರಿಂದ ಇದು I ಗೆ ಸಮಾನವಾಗಿರುತ್ತದೆ ಆದ್ದರಿಂದ ನಾನು ಸರಿಯಾದ ಕರೆಂಟ್ ಸಾಂದ್ರತೆಯನ್ನು ಪಡೆದುಕೊಂಡಿದ್ದೇನೆ ವೆಕ್ಟರ್ ಸಾಮರ್ಥ್ಯವನ್ನು ಲೆಕ್ಕಾಚಾರ ಮಾಡಲು ಇದನ್ನು ನೇರವಾಗಿ ಬಳಸೋಣ ವೆಕ್ಟರ್ ಸಂಭಾವ್ಯ A r ಮ್ಯೂ 0 ಓವರ್ 4 ಪೈ ಇಂತೆಗ್ರಲ್ j r ಪ್ರೈಮ್ ಓವರ್ r ಮೈನಸ್ r ಪ್ರೈಮ್ d v ಪ್ರೈಮ್ ಗೆ ಸಮನಾಗಿರುತ್ತದೆ ಇದು ಮೈನಸ್ ಅನಂತದಿಂದ ಪ್ಲಸ್ ಅನಂತಕ್ಕೆ ಹೋಗುವ ಕರೆಂಟ್ ಸಾಗಿಸುವ ತಂತಿಯಾಗಿದೆ ಎಂಬುದನ್ನು ನೆನಪಿಡಿ ಇದು ಮ್ಯೂ 0 ಓವರ್ 4 ಪೈ ಇಂತೆಗ್ರಲ್ I ಓವರ್ 2 ಪೈ S ಪ್ರೈಮ್ ಇದು Z ದಿಕ್ಕಿನಲ್ಲಿರುವ ವೆಕ್ಟರ್ D v 2 ಪೈ S ಪ್ರೈಮ್ d s ಪ್ರೈಮ್ d Z ಪ್ರೈಮ್ ಓವರ್ ಆಗಿರುತ್ತದೆ ಏಕೆಂದರೆ ಇದು ಯಾವುದೇ Z ನಲ್ಲಿ ಅನಂತ ತಂತಿಯಲ್ಲಿದೆ A ಯ ಉತ್ತರವು ಒಂದೇ ಆಗಿರುತ್ತದೆ ಆದ್ದರಿಂದ ನಾನು ಅದನ್ನು Z 0 ಗೆ ಸಮನಾಗಿ ಲೆಕ್ಕ ಹಾಕಬಹುದು ಆದ್ದರಿಂದ ಇದು S ವೆಕ್ಟರ್ ಮೈನಸ್ S ಪ್ರೈಮ್ ನ ವರ್ಗಮೂಲವಾಗಲಿದೆ ವೆಕ್ಟರ್ ಸ್ಕ್ವೇರ್ ಮತ್ತು Z ಪ್ರೈಮ್ ಸ್ಕ್ವೇರ್ S ಪ್ರೈಮ್ 0 ಕ್ಕೆ ಹೋಗುವುದರಿಂದ ಇದು Z ದಿಕ್ಕಿನಲ್ಲಿ ಮ್ಯೂ 0 I ಓವರ್ 4 ಪೈ ಗಿಂತಲೂ ಹೆಚ್ಚಿಲ್ಲ ಮತ್ತು ನೀವು ಈ 2 ಪೈ S ಪ್ರೈಮ್ ಮತ್ತು 2 ಪೈ S ಪ್ರೈಮ್ ರದ್ದತಿಯನ್ನು ನೋಡಬಹುದು ಡೆಲ್ಟಾ S ಅವಿಭಾಜ್ಯದೊಂದಿಗೆ ಈ ಡೆಲ್ಟಾ S ಅವಿಭಾಜ್ಯ ಇಲ್ಲಿ ನನಗೆ S ಅವಿಭಾಜ್ಯ 0 ಗೆ ಸಮಾನವಾಗಿರುತ್ತದೆ ಆದ್ದರಿಂದ S ಸ್ಕ್ವೇರ್ ಮತ್ತು Z ಪ್ರೈಮ್ ಸ್ಕ್ವೇರ್ನ ವರ್ಗಮೂಲಕ್ಕಿಂತ ಅನಂತ d Z ಪ್ರೈಮ್ಗೆ ಅವಿಭಾಜ್ಯ ಮೈನಸ್ ಅನಂತದೊಂದಿಗೆ ನಾನು ಉಳಿದಿದ್ದೇನೆ ನಾವು ಈ ಅವಿಭಾಜ್ಯವನ್ನು ಮಾಡೋಣ Z ಪ್ರೈಮ್ ಅನ್ನು S ಟೆನ್ಜೆಂಟ್ ಥೀಟಾ ಕ್ಕೆ ಸಮನಾಗಿ ತೆಗೆದುಕೊಳ್ಳುವ ಮೂಲಕ ನಾನು ಈ ಅವಿಭಾಜ್ಯವನ್ನು ಮಾಡುತ್ತೇನೆ ಮತ್ತು ಇದು ನನಗೆ 4 ಪೈ ಓವರ್ ಇಂಟಿಗ್ರಲ್ S ಸೆಕಂಟ್ ಸ್ಕ್ವೇರ್ ಥೀಟಾ d ಥೀಟಾ ಓವರ್ S ಸೆಕ ಥೀಟಾ ಮೈನಸ್ ಪೈ ಬೈ 2 ರಿಂದ ಪೈ ಬೈ 2 ಈ S ರದ್ದುಗೊಳ್ಳುತ್ತದೆ ಮತ್ತು ಇದು ಸೆಕಂಟ್ ಥೀಟಾ ದ ಅವಿಭಾಜ್ಯ ಎಂದು ನೀವು ನೋಡಬಹುದು d ಥೀಟಾ ನನಗೆ ಲಾಗ್ ಟೆನ್ಜೆಂಟ್ ಪ್ಲಸ್ ಸೆಕೆಂಟ್ ಥೀಟಾ ವನ್ನು ನೀಡುತ್ತದೆ ಮತ್ತು ಅದು ಈ ಸಂದರ್ಭದಲ್ಲಿ ಸ್ಫೋಟಿಸುತ್ತದೆ ಆದ್ದರಿಂದ ಮೈನಸ್ L ನಿಂದ L ಗೆ ಹೋಗುವ ಉದ್ದನೆಯ ತಂತಿಯನ್ನು ತೆಗೆದುಕೊಂಡು ನಂತರ ಅನಂತಕ್ಕೆ ಹೋಗುವ L ಮಿತಿಯನ್ನು ತೆಗೆದುಕೊಳ್ಳುವ ಮೂಲಕ ನಾನು ಈ ಲೆಕ್ಕಾಚಾರವನ್ನು ಮಾಡಬೇಕಾಗಿದೆ ಮತ್ತು ಅದು ನನಗೆ S ಅವಲಂಬನೆಯನ್ನು ನೀಡುತ್ತದೆ ಆದ್ದರಿಂದ ಅದನ್ನು ಸರಿಯಾಗಿ ಮಾಡೋಣ ಆದ್ದರಿಂದ ನಾನು A S Z ಅನ್ನು 0 ಗೆ ಸಮನಾಗಿ ಬರೆಯಲಿದ್ದೇನೆ ಏಕೆಂದರೆ ಈಗ ನಾನು ಮೈನಸ್ L ನಿಂದ L ವರೆಗೆ ವಿಸ್ತರಿಸಿರುವ ಉದ್ದನೆಯ ತಂತಿಯನ್ನು ತೆಗೆದುಕೊಳ್ಳುತ್ತಿದ್ದೇನೆ ಮತ್ತು ನಾನು Z ನಲ್ಲಿ A ಅನ್ನು 0 ಗೆ ಸಮನಾಗಿ ಲೆಕ್ಕ ಹಾಕುತ್ತಿದ್ದೇನೆ ಇದು ಮ್ಯೂ 0 I ಓವರ್ 4 ಪೈ ಇಂಟಿಗ್ರಲ್ ಮೈನಸ್ L ನಿಂದ L d Z ಪ್ರೈಮ್ ಓವರ್ S ಸ್ಕ್ವೇರ್ ಪ್ಲಸ್ Z ಪ್ರೈಮ್ ಸ್ಕ್ವೇರ್ನ ವರ್ಗಮೂಲ ಕ್ಕೆ ಸಮನಾಗಿರುತ್ತದೆ ಇದು Z ದಿಕ್ಕಿನಲ್ಲಿದೆ ಇದನ್ನು ನಾನು ಮ್ಯೂ 0 I ಓವರ್ 4 ಪೈ ಬಾರಿ 2 ಏಕೆಂದರೆ ಅವಿಭಾಜ್ಯವು Z ಪ್ರೈಮ್ ನಲ್ಲಿಯೂ ಸಹ ಇದೆ ನಾನು ಅದನ್ನು 0 ರಿಂದ L ವರೆಗೆ ಮಾಡಬಹುದು S ಸ್ಕ್ವೇರ್ ಮತ್ತು d Z ಪ್ರೈಮ್ ಓವರ್ ವರ್ಗಮೂಲ S ಸ್ಕ್ವೇರ್ ಪ್ಲಸ್ Z ಪ್ರೈಮ್ ಸ್ಕ್ವೇರ್ ನ Z ದಿಕ್ಕಿನಲ್ಲಿ ಆದ್ದರಿಂದ ನಾನು ಇದನ್ನು ಮ್ಯೂ 0 I ಓವರ್ 2 ಪೈ 2 ಕ್ಕೆ ಸಮನಾಗಿರುತ್ತೇನೆ Z ದಿಕ್ಕಿನಲ್ಲಿ ಅವಿಭಾಜ್ಯವನ್ನು ಮತ್ತೆ ಪರ್ಯಾಯವಾಗಿ Z ಅವಿಭಾಜ್ಯ S ಗೆ ಸಮನಾಗಿರುತ್ತದೆ ಟೆನ್ಜೆಂಟ್ ಥೀಟಾ ನಾನು S ಅನ್ನು ಪಡೆಯುತ್ತೇನೆ ಸೆಕೆಂಟ್ ಸ್ಕ್ವೇರ್ ಥೀಟಾ ಓವರ್ S ಸೆಕಂಟ್ ಥೀಟಾ d ಥೀಟಾ ಟೆನ್ಜೆಂಟ್ ಥೀಟಾ S ಮೇಲೆ 0 ರಿಂದ ಟ್ಯಾನ್ ವಿಲೋಮ L ಗೆ ಬದಲಾಗಲಿದೆ ಆದ್ದರಿಂದ ಈಗ ನಾವು ಮತ್ತೆ ಕೆಲವು ರದ್ದತಿಗಳನ್ನು ಮಾಡೋಣ S S ಸೆಕೆಂಟ್ ಥೀಟಾ ಸ್ಕ್ವೇರ್ ಅನ್ನು ಇಲ್ಲಿ ರದ್ದುಗೊಳಿಸುತ್ತದೆ ಮತ್ತು ನಾನು ಸೆಕೆಂಟ್ ಥೀಟಾವನ್ನು ಪಡೆಯುತ್ತೇನೆ ಆದ್ದರಿಂದ ನನ್ನ ಉತ್ತರವು ಮ್ಯೂ 0 I ಓವರ್ 2 ಪೈ Z ದಿಕ್ಕಿನಲ್ಲಿ ಲಾಗ್ ಸೆಕ್ಯಾಂಟ್ ಥೀಟಾ ಪ್ಲಸ್ ಟೆನ್ಜೆಂಟ್ ಥೀಟಾ 0 ಟ್ಯಾನ್ ವಿಲೋಮ L ಓವರ್ S ಇದನ್ನು ನಾನು 0 ಟೆನ್ಜೆಂಟ್ ಥೀಟಾ 0 ಎಂದು ಸರಳಗೊಳಿಸಬಹುದು ಸೆಕೆಂಟ್ ಥೀಟಾ 1 ಆದ್ದರಿಂದ ಅದು ನನಗೆ 0 ನೀಡುತ್ತದೆ ಆದ್ದರಿಂದ ಇದು 0 ಗೆ ಸಮನಾದ z ನಲ್ಲಿ ಹೊರಹೊಮ್ಮುತ್ತದೆ ನಾನು ಮ್ಯೂ 0 I ಓವರ್ 2 ಪೈ Z ದಿಕ್ಕಿನಲ್ಲಿ ಲಾಗ್ ಟ್ಯಾನ್ ವಿಲೋಮ L ಓವರ್ S ಟೆನ್ಜೆಂಟ್ ಅನ್ನು ನೀಡುತ್ತದೆ L ಓವರ್ S ಪ್ಲಸ್ ವರ್ಗಮೂಲ 1 ಪ್ಲಸ್ L ಸ್ಕ್ವೇರ್ ಓವರ್ S ಸ್ಕ್ವೇರ್ ಸೆಕೆಂಟ್ ಥೀಟಾ L ಅನಂತಕ್ಕೆ ಹೋಗುವುದಕ್ಕಾಗಿ ಇದನ್ನು ಮ್ಯೂ 0 I ಓವರ್ 2 ಪೈ Z ಲಾಗ್ L ಓವರ್ S ಪ್ಲಸ್ L ಓವರ್ S ಎಂದು ಬರೆಯಬಹುದು ಏಕೆಂದರೆ ನಾನು 1 ಅನ್ನು ನಿರ್ಲಕ್ಷಿಸಬಹುದು ಆದ್ದರಿಂದ ನಾನು ಇದನ್ನು ಅಳಿಸಿಹಾಕುತ್ತೇನೆ ಮತ್ತು ಇದನ್ನು 2 L ಓವರ್ S ಎಂದು ಬರೆಯುತ್ತೇನೆ ಇದು ಮ್ಯೂ 0 I ಓವರ್ 2 ಪೈ Z ಲಾಗ್ 2 1 ಮೈನಸ್ ಮ್ಯೂ 0 I ಓವರ್ 2 ಪೈ ಲಾಗ್ S Z ಗೆ ಸಮನಾಗಿರುತ್ತದೆ L ಅನಂತಕ್ಕೆ ಹೋದಾಗ ಈ ಭಾಗವು ಅನಂತಕ್ಕೆ ಹೋಗುತ್ತದೆ ಆದ್ದರಿಂದ ನಾನು ಇದನ್ನು ನಿರ್ಲಕ್ಷಿಸಬಹುದು ಅಂದರೆ ಇದು ಅನಂತತೆಯ ಸೇರ್ಪಡೆಯಾಗಿದೆ ಆದ್ದರಿಂದ S ಅವಲಂಬನೆಯು ವಾಸ್ತವವಾಗಿ A S Z ಅನ್ನು ಅವಲಂಬಿಸಿರುವುದಿಲ್ಲ ಆದ್ದರಿಂದ ನಾನು ಬರೆಯಬಹುದು ಬರೆಯದಿರಬಹುದು ಅದು ಮ್ಯೂ 0 I ಓವರ್ 2 ಪೈ ಲಾಗ್ S Z ದಿಕ್ಕಿನಲ್ಲಿ ಸಮನಾಗಿರುತ್ತದೆ ನಾವು ಮೊದಲು ಪಡೆದ ಉತ್ತರ ನಾವು ಇನ್ನೊಂದು ಉದಾಹರಣೆಯನ್ನು ಮಾಡೋಣ ಮತ್ತು ಅದು ನಾವು ಈಗಾಗಲೇ ಕಾಂತಕ್ಷೇತ್ರವನ್ನು ಲೆಕ್ಕ ಹಾಕಿದ ಪ್ರವಾಹದ ಹಾಳೆಯಾಗಲಿದೆ ಮತ್ತು ನಾವು A ಅನ್ನು ಸಹ ಲೆಕ್ಕ ಹಾಕಿದ್ದೇವೆ ಆದರೆ ಈಗ ನಾವು ಅದನ್ನು ನೇರವಾಗಿ ಮಾಡಲು ಬಯಸುತ್ತೇವೆ ಇದು X ನಿರ್ದೇಶನ ಇದು Y ನಿರ್ದೇಶನ ಮತ್ತು ನಿಮ್ಮನ್ನು ನೆನಪಿಸಲು ನಾವು ಈ ಮೊದಲು ಮಾಡಿದ ಉಪನ್ಯಾಸಗಳನ್ನು ನೋಡಲು ನೀವು ಬಯಸಬಹುದು ಇದು Z ದಿಕ್ಕು ಮತ್ತು ಇದು ಮೇಲ್ಮೈ ಪ್ರವಾಹ K ಅನ್ನು ಒಯ್ಯುತ್ತದೆ ಇದು Y ದಿಕ್ಕಿನಲ್ಲಿ K ಆಗಿದೆ ಆದ್ದರಿಂದ ಈ ಕ್ಯಾರಿ ಮೇಲ್ಮೈ ಕರೆಂಟ್ K ಎಂಬುದು Y ದಿಕ್ಕಿನಲ್ಲಿ K ಗೆ ಸಮಾನವಾಗಿರುತ್ತದೆ ಆದ್ದರಿಂದ ಕರೆಂಟ್ ಸಾಂದ್ರತೆಯನ್ನು K ಎಂದು ಬರೆಯಬಹುದು ಅದು ಹೋಗುತ್ತಿರುವ ಪ್ರದೇಶವು Y Z ಸಮತಲವಾಗಿದೆ ಆದ್ದರಿಂದ Z ಸಮತಲದಲ್ಲಿ ಇದು Z 0 ಗೆ ಸಮನಾಗಿರುತ್ತದೆ ಆದ್ದರಿಂದ ನಾನು K ಡೆಲ್ಟಾ Z ಅನ್ನು Y ದಿಕ್ಕಿನಲ್ಲಿ ಬರೆಯಬಹುದು ನಾವು ಇದನ್ನು ಹೇಗೆ ಪರಿಶೀಲಿಸುತ್ತೇವೆ ಕರೆಂಟ್ ಹರಿಯುವ ಅಡ್ಡ ವಿಭಾಗವನ್ನು ತೆಗೆದುಕೊಳ್ಳೋಣ ಆದ್ದರಿಂದ ನಾನು ಈ ಅಡ್ಡ ವಿಭಾಗದಾದ್ಯಂತ j r ಡಾಟ್ d s ಮಾಡಿದರೆ ಈ ಉದ್ದವು L ಆಗಿದ್ದರೆ ನಾನು ಪಡೆಯಲಿದ್ದೇನೆ L d Z K ಡೆಲ್ಟಾ Z y ಇದು ನನಗೆ y ಅನ್ನು ನೀಡುತ್ತದೆ ಇದು ಪ್ರದೇಶದ ದಿಕ್ಕು ಕೂಡ ಆದ್ದರಿಂದ ಇದು ನನಗೆ K L ಅನ್ನು ನೀಡುತ್ತದೆ ಇದು ಹಾಳೆಯ ಉದ್ದ L ಮೂಲಕ ಹಾದುಹೋಗುವ ಕರೆಂಟ್ ಆಗಿದೆ ಆದ್ದರಿಂದ ನಮ್ಮ j ಸರಿಯಾಗಿದೆ ಆದ್ದರಿಂದ ಒಂದು ವೆಕ್ಟರ್ ಸಂಭಾವ್ಯ A ಯಾವುದೇ ಹಂತದಲ್ಲಿ r ಮ್ಯೂ ಓವರ್ 4 ಪೈ ಇಂಟಿಗ್ರಲ್ j r ಪ್ರೈಮ್ ಓವರ್ r ಮೈನಸ್ r ಪ್ರೈಮ್ d v ಪ್ರೈಮ್ ಇದು ಮ್ಯೂ 0 ಓವರ್ 4 ಪೈ ಇಂಟಿಗ್ರಲ್ k ಡೆಲ್ಟಾ Z ಪ್ರೈಮ್ y ದಿಕ್ಕಿನಲ್ಲಿ ಓವರ್ r ಮೈನಸ್ r ಪ್ರೈಮ್ d v ಪ್ರೈಮ್ ಆಗಿದೆ ಈಗ ಇದು ಪ್ಲೇನ್ ಶೀಟ್ ಎಂದು ನೋಡೋಣ ಆದ್ದರಿಂದ ಉತ್ತರವು ನಿಜವಾಗಿಯೂ ಯಾವ x ಯಾವ y ನಾನು ಅದನ್ನು ಲೆಕ್ಕ ಹಾಕುತ್ತಿದ್ದೇನೆ ಎಂಬುದರ ಮೇಲೆ ಅವಲಂಬಿತವಾಗಿರಬಾರದು ಏಕೆಂದರೆ ಅದು ಅಸ್ಥಿರವಾಗಿದೆ ಅದು ಅಪ್ರಸ್ತುತವಾಗುತ್ತದೆ ಯಾವ x ಯಾವ y ಏಕೆಂದರೆ x y ಸಮತಲದಲ್ಲಿ ಇದು ಅನಂತ ವ್ಯಾಪ್ತಿಯಾಗಿದೆ ಆದ್ದರಿಂದ ನಾನು x 0 ಗೆ ಸಮನಾಗಿರಬಹುದು ಅದು ಬೇರೆ ಯಾವುದೇ x ನಂತೆಯೇ ಇರಬಹುದು ಇದು ನನ್ನ ಜೀವನವನ್ನು ಸ್ವಲ್ಪ ಸುಲಭಗೊಳಿಸುತ್ತದೆ y 0 ಮತ್ತು z ಗೆ ಸಮನಾಗಿರುತ್ತದೆ ಇದು ಮ್ಯೂ 0 ಓವರ್ 4 ಪೈ ಇಂಟಿಗ್ರಲ್ k ಡೆಲ್ಟಾ Z ಪ್ರೈಮ್ ಇದು Y ದಿಕ್ಕಿನಲ್ಲಿ r ಮೈನಸ್ r ಪ್ರೈಮ್ನಿಂದ ಭಾಗಿಸಲ್ಪಟ್ಟಿದೆ ಏಕೆಂದರೆ ನಾನು ಅದನ್ನು x ನಲ್ಲಿ ಲೆಕ್ಕ ಹಾಕುತ್ತಿದ್ದೇನೆ ಮತ್ತು 0 ಗೆ ಸಮನಾಗಿರುವುದು ಕೇವಲ x ಪ್ರೈಮ್ ಸ್ಕ್ವೇರ್ ಪ್ಲಸ್ y ಪ್ರೈಮ್ ಸ್ಕ್ವೇರ್ ಪ್ಲಸ್ z ಮೈನಸ್ Z ಪ್ರೈಮ್ ಸ್ಕ್ವೇರ್ d x ಪ್ರೈಮ್ d y ಪ್ರೈಮ್ d Z ಪ್ರೈಮ್ ಆಗಿರುತ್ತದೆ ಅದು ಎಕ್ಸ್ಪ್ರೆಶನ್ ಇದನ್ನು ನಾವು ಮತ್ತೆ ಬರೆಯೋಣ ಆದ್ದರಿಂದ ಈ ಚಾರ್ಜ್ ಶೀಟ್ ನಿಂದಾಗಿ ನಾನು ಲೆಕ್ಕಾಚಾರ ಮಾಡುತ್ತಿದ್ದೇನೆ ಅದು ಮೇಲ್ಮೈ ಕರೆಂಟ್ ಅನ್ನು Y ದಿಕ್ಕಿನಲ್ಲಿ ಸಾಗಿಸುತ್ತಿದೆ ನಾವು A 0 0 ಅನ್ನು ಲೆಕ್ಕ ಹಾಕಿದ್ದೇವೆ ಅದು ಯಾವುದೇ x ಗೆ ಅಪ್ರಸ್ತುತವಾಗುತ್ತದೆ y ನಲ್ಲಿ ಅದೇ ಉತ್ತರವನ್ನು ಹೊಂದಿರುವ Z ಮ್ಯೂ 0 ಓವರ್ 4 ಪೈ ಇಂಟಿಗ್ರಲ್ K ಡೆಲ್ಟಾ Z ಪ್ರೈಮ್ ಇದು y ದಿಕ್ಕಿನಲ್ಲಿದೆ d x ಪ್ರೈಮ್ d y ಪ್ರೈಮ್ d Z ಪ್ರೈಮ್ ಓವರ್ ಸ್ಕ್ವೇರ್ ರೂಟ್ x ಪ್ರೈಮ್ ಸ್ಕ್ವೇರ್ ಪ್ಲಸ್ y ಪ್ರೈಮ್ ಸ್ಕ್ವೇರ್ ಪ್ಲಸ್ Z ಮೈನಸ್ Z ಪ್ರೈಮ್ ಸ್ಕ್ವೇರ್ ಈಗ ಇಂಟೆಗ್ರಲ್ ಓವರ್ Z ಪ್ರೈಮ್ ಡೆಲ್ಟಾ Z ಪ್ರೈಮ್ ನ ಕಾರಣದಿಂದಾಗಿ Z ಪ್ರೈಮ್ 0 ಗೆ ಸಮನಾಗಿರುತ್ತದೆ ಮತ್ತು ಆದ್ದರಿಂದ ಇದು ಮ್ಯೂ 0 ಗೆ ಸಮನಾಗಿರುತ್ತದೆ K ಹೊರಬರುತ್ತದೆ Y ದಿಕ್ಕು ಹೊರಬರುತ್ತದೆ ಇದು x ಪ್ರೈಮ್ ಸ್ಕ್ವೇರ್ ಮತ್ತು y ಪ್ರೈಮ್ ಸ್ಕ್ವೇರ್ ಮತ್ತು z ಸ್ಕ್ವೇರ್ ನ ಸ್ಕ್ವೇರ್ ರೂಟ್ ಮೇಲೆ d x ಪ್ರೈಮ್ d y ಪ್ರೈಮ್ ನ 4 ಪೈ ಅವಿಭಾಜ್ಯಕ್ಕಿಂತ ಸ್ಥಿರ ದಿಕ್ಕಾಗಿದೆ x ಮತ್ತು y ಎರಡೂ 0 ಅಥವಾ ಮೈನಸ್ ಇನ್ಫಿನಿಟಿ ಯಿಂದ ಪ್ಲಸ್ ಇನ್ಫಿನಿಟಿ ಮೈನಸ್ ಇನ್ಫಿನಿಟಿ ಮತ್ತು ಪ್ಲಸ್ ಅನಂತಕ್ಕೆ ಹೋಗುತ್ತದೆ ಇದು ನಿಜಕ್ಕೂ ಒಂದು ಪ್ರದೇಶದ ಅವಿಭಾಜ್ಯ ಎಂದು ನಾನು ತಿಳಿದುಕೊಂಡರೆ ನಾನು ಈ ಅವಿಭಾಜ್ಯವನ್ನು ಬಹಳ ಸುಲಭಗೊಳಿಸಬಹುದು ಆದ್ದರಿಂದ ನಾನು ಈ ಪ್ರದೇಶವನ್ನು ಸಿಲಿಂಡರಾಕಾರದ ನಿರ್ದೇಶಾಂಕಗಳು ಅಥವಾ ಪ್ಲ್ಯಾನರ್ ಧ್ರುವೀಯ ನಿರ್ದೇಶಾಂಕಗಳ ಪ್ರಕಾರ ಅವಿಭಾಜ್ಯವಾಗಿ ಪರಿವರ್ತಿಸಬಹುದು ಆ ಮೂಲಕ d x ಪ್ರೈಮ್ d y ಪ್ರೈಮ್ ನಾನು 2 ಪೈ S ಪ್ರೈಮ್ d s ಪ್ರೈಮ್ x ಪ್ರೈಮ್ ಸ್ಕ್ವೇರ್ ಮತ್ತು y ಪ್ರೈಮ್ ಸ್ಕ್ವೇರ್ s ಪ್ರೈಮ್ ಸ್ಕ್ವೇರ್ ಎಂದು ಬರೆಯಬಹುದು ಆದ್ದರಿಂದ ಈ d x ಪ್ರೈಮ್ d y ಪ್ರೈಮ್ ತೆಗೆದುಕೊಳ್ಳುವ ಬದಲು ನಾನು ಬೇರೆ ಬಣ್ಣದಲ್ಲಿ ಮಾಡೋಣ ಈ ರೀತಿಯಾಗಿ ಇದು ಸಮ್ಮಿತೀಯವಾಗಿರುವ ಒಂದು ಅವಿಭಾಜ್ಯವಾದ್ದರಿಂದ ನಾನು ಈ ಪ್ರದೇಶವನ್ನು ನಿಜವಾಗಿ ತೆಗೆದುಕೊಳ್ಳುತ್ತಿದ್ದೇನೆ ಮತ್ತು ಅದರ ಮೇಲೆ ಸಂಯೋಜನೆ ನಾನು ಇಡೀ ಪ್ರದೇಶವನ್ನು ಆವರಿಸಿರುವವರೆಗೂ ಒಂದೇ ಆಗಿರುತ್ತದೆ ಆದ್ದರಿಂದ ನಾನು ಈ ಎಕ್ಸ್ಪ್ರೆಶನ್ ಅನ್ನು ಮ್ಯೂ 0 K y ಅನ್ನು 4 ಪೈ ಇಂಟಿಗ್ರಲ್ 0 ರಿಂದ ಇನ್ಫಿನಿಟಿ 2 ಪೈ S ಪ್ರೈಮ್ d s ಪ್ರೈಮ್ ಓವರ್ ಸ್ಕ್ವೇರ್ ರೂಟ್ ಆಫ್ S ಪ್ರೈಮ್ ಸ್ಕ್ವೇರ್ ಮತ್ತು z ಸ್ಕ್ವೇರ್ ಈ 2 ಪೈ ರದ್ದು ಮಾಡುವುದರೊಂದಿಗೆ ಸಮನಾಗಿ ಬರೆಯಬಹುದು ಆದ್ದರಿಂದ ಎಕ್ಸ್ಪ್ರೆಶನ್ 2 ಅವಿಭಾಜ್ಯ 0 ಕ್ಕಿಂತಲೂ ಹೆಚ್ಚು ಅವಿಭಾಜ್ಯ s ಅವಿಭಾಜ್ಯ s ಅವಿಭಾಜ್ಯ ಸ್ಕ್ವೇರ್ ಪ್ಲಸ್ z ಸ್ಕ್ವೇರ್ ರೂಟ್ ಗೆ ಮ್ಯೂ 0 ಆಗುತ್ತದೆ ಮತ್ತು ಇದನ್ನು ಲೆಕ್ಕಾಚಾರ ಮಾಡುವುದು ತುಂಬಾ ಸುಲಭ ನಾವು ಅದನ್ನು ಮಾಡೋಣ ಆದ್ದರಿಂದ ನೀವು ಯಾವುದೇ ಹಂತದಲ್ಲಿ A ಯಲ್ಲಿ ಸಿಕ್ಕಿದ್ದೀರಿ ಆದರೆ Z ಅನ್ನು ಮಾತ್ರ ಅವಲಂಬಿಸಿರುತ್ತದೆ xy ಎಂಬುದು ಅಪ್ರಸ್ತುತವಾಗುತ್ತದೆ y ದಿಕ್ಕಿನಲ್ಲಿ ಮ್ಯೂ 0 K ಗೆ 2 ಇಂಟೆಗ್ರಲ್ 0 ಇಂದ ಇನ್ಫಿನಿಟಿ S ಪ್ರೈಮ್ d s ಪ್ರೈಮ್ ಓವರ್ ಸ್ಕ್ವೇರ್ ರೂಟ್ Z ಸ್ಕ್ವೇರ್ ಪ್ಲಸ್ s ಪ್ರೈಮ್ ಸ್ಕ್ವೇರ್ Z ಸ್ಕ್ವೇರ್ ಪ್ಲಸ್ S ಪ್ರೈಮ್ ಸ್ಕ್ವೇರ್ ಅನ್ನು ಮೊತ್ತ y ಸ್ಕ್ವೇರ್ ಎಂದು ತೆಗೆದುಕೊಳ್ಳೋಣ ಆದ್ದರಿಂದ y d y S ಪ್ರೈಮ್ d s ಪ್ರೈಮ್ಗೆ ಸಮಾನವಾಗಿರುತ್ತದೆ ಆದ್ದರಿಂದ ನನಗೆ A z ಅನ್ನು ಮ್ಯೂ 0 K ಓವರ್ 2 y ಇಂಟೆಗ್ರಲ್ ಮಾಡ್ಯುಲಸ್ z ನಿಂದ z ಗೆ ಅನಂತ y d y ಓವರ್ y ಸಿಗುತ್ತದೆ ಈ y ರದ್ದುಗೊಳ್ಳುತ್ತದೆ ಮತ್ತು ನಾನು ಮ್ಯೂ 0 K ಓವರ್ 2 y ಮೋಡ್ Z ಮತ್ತು ಅನಂತದಲ್ಲಿ ಪಡೆಯುವುದನ್ನು ಕೊನೆಗೊಳಿಸುತ್ತೇನೆ ಮತ್ತೆ ಅನಂತದಲ್ಲಿ ಇದು ನಾನು ನಿರ್ಲಕ್ಷಿಸುವ ಒಂದು ನಿರ್ಬಂಧವಾಗಿದೆ ಮತ್ತು ಆದ್ದರಿಂದ ಅಂತಿಮವಾಗಿ A ನ Z ಅವಲಂಬನೆಯು A z ಆಗಿ ಹೊರಹೊಮ್ಮುತ್ತದೆ Y ದಿಕ್ಕಿನಲ್ಲಿ ಮೈನಸ್ ಚಿಹ್ನೆಯೊಂದಿಗೆ 2 ಮಾಡ್ಯುಲಸ್ Z ಗಿಂತ ಹೆಚ್ಚು ಮ್ಯೂ 0 K ಗೆ ಸಮನಾಗಿರುತ್ತದೆ ನಿಜಕ್ಕೂ ಉತ್ತರ ನಾವು ಮೊದಲು B ಯನ್ನು ನೋಡಿದ್ದೇವೆ ಆದ್ದರಿಂದ ನಾನು ಹೊಂದಿದ್ದೇನೆ ಎಂದು ನೀವು ನೋಡುತ್ತೀರಿ ಪ್ರಸ್ತುತ ವಿತರಣೆಯಿಂದ ನಾವು ನೇರವಾಗಿ A ಅನ್ನು ಲೆಕ್ಕಾಚಾರ ಮಾಡುವ ಎರಡು ಉದಾಹರಣೆಗಳನ್ನು ನಿಮಗೆ ನೀಡಿದ್ದೇವೆ ಮತ್ತು ಈಗ ನಾನು ಅದನ್ನು ತೆಗೆದುಕೊಳ್ಳಬಹುದು ಕರ್ಲ್ ಆಗಿರುತ್ತದೆ ಮತ್ತು B ಗಾಗಿ ನನ್ನ ಉತ್ತರವನ್ನು ಪಡೆಯಬಹುದು